ಇಂದಿನ ಉಪನ್ಯಾಸವು ಸಮಗ್ರ ಸಮೀಕರಣಗಳ ಬಗ್ಗೆ ಮತ್ತು ಸಮಗ್ರ ಸಮೀಕರಣದ ನಿಮ್ಮ ಮೊದಲ ಪರಿಚಯವಾಗಿದೆ ಒಂದು ಸಮಗ್ರ ಸಮೀಕರಣ ಯಾವುದು ಮತ್ತು ನೀವು ಇಲ್ಲಿಯವರೆಗೆ ನೋಡಿದ ಯಾವುದೇ ರೀತಿಯ ಸಮೀಕರಣಕ್ಕಿಂತ ಇದು ಹೇಗೆ ಭಿನ್ನವಾಗಿದೆ ಎಂಬ ಕಲ್ಪನೆಯನ್ನು ನಿಮಗೆ ನೀಡಲು ನಾನು ಅದನ್ನು ತುಂಬಾ ಸರಳವಾಗಿ ಇಡುತಿದ್ದೇನೆ ಇದನ್ನು ನೋಡುವ ಸಲುವಾಗಿ ನಾನು ಏನು ಮಾಡುತ್ತೇನೆಂದರೆ ಎಲೆಕ್ಟ್ರೋಡೈನಾಮಿಕ್ಸ್ ಕಡೆಗೆ ನಾನು ಹೋಗುವುದಿಲ್ಲ ನಾವು ಸ್ಥಿರವಾದ ಪ್ರಕರಣವನ್ನು ತೆಗೆದುಕೊಳ್ಳುಣ 9 ನೇ ತರಗತಿಯ ವಿದ್ಯಾರ್ಥಿಯನ್ನು ನೀವು ಕೇಳಿದರೆ ಈ ಸಮೀಕರಣವು ತಿಳಿಸಿಕೊಡುತ್ತಾರೆ ನಾವು ಲೈನ್ ಚಾರ್ಜ್ ಸಮಸ್ಯೆಯನ್ನು ನೋಡೋಣ ನನ್ನ ಬಳಿ x ಇದೆ ಎಂದು ಹೇಳೋಣ ಇದು ನನ್ನ ಅಕ್ಷ ಮತ್ತು ಇಲ್ಲಿ ನಾನು ಕಂಡಕ್ಟರ್ ಅನ್ನು ಹಾಕಿದ್ದೇನೆ ಇದು ಇಲ್ಲಿ ವಾಹಕವಾಗಿದೆ ಮತ್ತು ಇದರ ವ್ಯಾಸವು ಕೆಲವು 2 a ಎಂದು ಹೇಳಿ ಮತ್ತು ಇದನ್ನು ತೆಳುವಾದ ತಂತಿಯಂತೆ ಊಹಿಸಿ ಮೂಲತಃ ನಾನು ಇದನ್ನು y ಅಕ್ಷದ ಉದ್ದಕ್ಕೂ ಇರಿಸಿದ್ದೇನೆ ಮತ್ತು ಇದು ಸಂಖ್ಯಾಶಾಸ್ತ್ರೀಯ ಸಮಸ್ಯೆಯಾಗಿದೆ ಸಮಯಕ್ಕೆ ತಕ್ಕಂತೆ ಯಾವುದೇ ಕ್ಷೇತ್ರಗಳು ಇಲ್ಲಿ ಬದಲಾಗುತ್ತಿಲ್ಲ ಮತ್ತು ನಾನು ಇದನ್ನು ಸಂಪೂರ್ಣವಾಗಿ ಸ್ಥಿರ ವೋಲ್ಟೇಜ್ಗೆ ಸಂಪರ್ಕಿಸಿದ್ದೇನೆ ನಾವು ಅದನ್ನು ಸರಳಗೊಳಿಸೋಣ ಅದನ್ನು 1 ವೋಲ್ಟ್ ಆಗಿ ಮಾಡೋಣ Y ಅಕ್ಷದ ಉದ್ದಕ್ಕೂ ಮಲಗಿರುವ ಈ ತಂತಿಯು ಉದ್ದದ L ಅನ್ನು ಹೊಂದಿದೆ ಇದು 1 ವೋಲ್ಟ್ ಅನ್ನು ಹೊಂದಿದ್ದು ನೀವು ಅದನ್ನು ಇನ್ನಷ್ಟು ಸರಳವಾದ ಕಂಡಕ್ಟರ್ ಆಗಿ ಮಾಡುತ್ತದೆ ಈಗ ಇಲ್ಲಿ ಕೆಲವು ಹಂತದಲ್ಲಿ ವೋಲ್ಟೇಜ್ ಎಷ್ಟಿದೆ ಈ ತಂತಿಯು ಮೇಲ್ಮೈ ಹೊಂದಿದ್ದರೂ ಸಹ ಎಲ್ಲೆಡೆ ಚಾರ್ಜ್ ಗಳಿವೆ ಇದು ನನ್ನ ಪ್ರಕಾರ ಎರಡು ಆಗಿದೆ ಅದು ವಾಸ್ತವಿಕ ವಸ್ತು ಸಹ ಮತ್ತು ತಂತಿ ಇದು ಸ್ವಲ್ಪ ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದೆ ಆದರೆ ನಾವು ನಮ್ಮ ಸಮಸ್ಯೆಯನ್ನು ಸರಳಗೊಳಿಸಬಹುದು ಏಕೆಂದರೆ ಸುತ್ತಲೂ ಬೇರೆ ಏನೂ ಇಲ್ಲ ಎಲ್ಲಾ ಚಾರ್ಜ್ ಗಳು ಏಕರೂಪವಾಗಿ ಮತ್ತು ಸಮ್ಮಿತೀಯವಾಗಿ ಸುತ್ತಳತೆಯಲ್ಲಿ ವಿತರಿಸಲಾಗುತ್ತದೆ ಮೇಲ್ಮೈಯೊಂದಿಗೆ ವ್ಯವಹರಿಸುವ ಬದಲು ನಾವು ಇದನ್ನು ಇನ್ನೂ ಸರಳಗೊಳಿಸಬಹುದು ಅದು ಕೇವಲ ಒಂದು ಲೈನ್ ನೊಂದಿಗೆ ವ್ಯವಹರಿಸಿ ನೀವು ಸರಿಯಾದ ಮೇಲ್ಮೈಯನ್ನು ಪಡೆಯಲು ಬಯಸಿದರೆ ಸರಿಯಾದ ಚಾರ್ಜ್ ಅನ್ನು ಪಡೆದುಕೊಳ್ಳಿ ಅದನ್ನು ನೀವು ಸುತ್ತಳತೆ ಜೊತೆ ಗುಣಿಸಬೇಕು ನಾವು ಲೈನ್ ಚಾರ್ಜ್ ಅನ್ನು ಎದುರಿಸುತ್ತೇವೆ ಈಗ ಇಲ್ಲಿ ಈ ಹಂತದಲ್ಲಿ ಸಂಭಾವ್ಯತೆ ಏನು ಎಂದು ನಾನು ಕೇಳಿದರೆ ನೀವು ಯಾವ ನಿಯಮವನ್ನು ಬಳಸುತ್ತೀರಿ ಹೌದು ಗಾಸ್ ನ ನಿಯಮವನ್ನು ಇಲ್ಲಿರುವ ಪ್ರತಿಯೊಂದು ಸಣ್ಣ ಬಿಂದುವಿನಿಂದಲೂ ಬಂದ ಕೊಡುಗೆಯನ್ನು ಒಟ್ಟುಗೂಡಿಸಿ ನಾನು ಇಲ್ಲಿ ಬರೆದಿರುವ ಈ ಸಮೀಕರಣವು ನಿಮಗೆ ಒಂದು ಹಂತದಲ್ಲಿ r ವೋಲ್ಟೇಜ್ ನೀಡುತ್ತದೆ ಏಕೆಂದರೆ ಈ ಸಂಪೂರ್ಣ ಉದ್ದಕ್ಕೂ ಇಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಚಾರ್ಜ್ಗಳಿವೆ ಇದು ಒಂದು ಅವಿಭಾಜ್ಯ ಹಕ್ಕು ಇಲ್ಲಿ ಇರುವ ರೋ ಏನು ಮತ್ತು ನೀವು ಅದನ್ನು ಏನು ಎಂದು ಕರೆಯುತ್ತೀರಿ ವಿದ್ಯಾರ್ಥಿ ಲೈನ್ ಚಾರ್ಜ್ ಲೈನ್ ಚಾರ್ಜ್ ಸಾಂದ್ರತೆಯು ಸರಿಯಾಗಿರುತ್ತದೆ 𝜌∫dl ಮತ್ತು ನಾನು ಭೌತಿಕವಾಗಿ ದಿನೊಮಿನಾಟೋರ್ ಏನಾಗಿರಬೇಕು ವಿದ್ಯಾರ್ಥಿ ದೂರ ದೂರ ಸರಿ ಚಾರ್ಜ್ ಮತ್ತು ಪಾಯಿಂಟ್ ನಡುವಿನ ಅಂತರವು ನನಗೆ ಒಟ್ಟು ಸಾಮರ್ಥ್ಯವನ್ನು ನೀಡುತ್ತದೆ ಏಕೆಂದರೆ ಒಟ್ಟು ಸಾಮರ್ಥ್ಯವು ಎಲ್ಲಾ ಸಾಮರ್ಥ್ಯಗಳ ಸಂಭಾವ್ಯತೆಯ ಅವಿಭಾಜ್ಯವಾಗಿದೆ ಮತ್ತು ನಾನು ಇಲ್ಲಿ ಬರೆದ ಈ ದೊಡ್ಡ ಅಕ್ಷರ R ಕೇವಲ ಯೂಕ್ಲಿಡಿಯನ್ ಅಂತರವಾಗಿದೆ ಆದ್ದರಿಂದ x y ಮತ್ತು z ಇವು ವೀಕ್ಷಕ ಬಿಂದುಗಳು ಸರಿಯಾಗಿವೆ ಮತ್ತು ಅವಿಭಾಜ್ಯ ನಿರ್ದೇಶಾಂಕಗಳು ಯಾವುದಕ್ಕೆ ಅನುರೂಪವಾಗಿವೆ ವಿದ್ಯಾರ್ಥಿ ಮೂಲ ಮೂಲ ಬಿಂದು ಅವುಗಳು ಏಕೀಕರಣದ ವೇರಿಯಬಲ್ ಮಿತಿಗಳಾಗಿವೆ ಆ ಚಾರ್ಜ್ ಗಳು ತಂತಿಯ ಉದ್ದಕ್ಕೂ ಇರುವ ಬಿಂದುಗಳನ್ನು ಅವು ಉಲ್ಲೇಖಿಸುತ್ತವೆ ಅವಿಭಾಜ್ಯ ನಿರ್ದೇಶಾಂಕಗಳು ಮೂಲ ಬಿಂದುಗಳಾಗಿವೆ ಮತ್ತು ಇಲ್ಲಿ ಈ ವೀಕ್ಷಕ ಬಿಂದುವಾಗಿದೆ ಈಗ ನೀವು ಸಮಸ್ಯೆಯನ್ನು ಪ್ರಶಂಸಿಸಬಹುದು ಇಲ್ಲಿ ನಿಂತಿರುವ ಈ ವೀಕ್ಷಕನು ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಯಸುತ್ತಾನೆ ಸಂಭಾವ್ಯತೆಯನ್ನು ಕಂಡುಹಿಡಿಯುವ ಸಲುವಾಗಿ ನಾವು ಇಲ್ಲಿ ಈ ಎಕ್ಸ್ಪ್ರೆಶನ್ ಅನ್ನು ಬರೆದಿದ್ದೇವೆ ಅದು ಇತರ ಎಲ್ಲ ಅಸ್ಥಿರಗಳ ಫಂಕ್ಷನ್ಗಳ ಸಾಮರ್ಥ್ಯವನ್ನು ನೀಡುತ್ತದೆ ಏನು ಸಮಸ್ಯೆ ಇಲ್ಲಿ ನನಗೆ ಏನು ಗೊತ್ತು ನಿಜ ಹೇಳಬೇಕು ಅಂದರೆ ಏನು ಗೊತ್ತಿಲ್ಲ 𝜌 ಇಲ್ಲಿ ನ ಫಂಕ್ಷನ್ ಎಂದು ನನಗೆ ತಿಳಿದಿದಿಯೇ ತಂತಿಯ ಉದ್ದಕ್ಕೂ ಇರುವ ಉದ್ದದ ಫಂಕ್ಷನ್ ನ ಚಾರ್ಜ್ ಸಾಂದ್ರತೆ ತಿಳಿದಿದೆಯೇ ಇದು ಸಮಸ್ಯೆ ಎಂದು ನನಗೆ ತಿಳಿದಿದ್ದರೆ ನಾನು ಈ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಬೇಕಾಗಿದೆ ಮತ್ತು ನಾನು V ಪಡೆಯುತ್ತೇನೆ ಆದರೆ ಚಾರ್ಜ್ ವಿತರಣೆ ನನಗೆ ನಿಜವಾಗಿ ತಿಳಿದಿದೆಯೇ ನನಗೆ ಸರಿಯಾಗಿ ಗೊತ್ತಿಲ್ಲ ಸ್ಥಿರ ವೋಲ್ಟೇಜ್ ಮೂಲಕ್ಕೆ ಸಂಪರ್ಕ ಹೊಂದಿದ ತಂತಿಯನ್ನು ನಿಮಗೆ ನೀಡಿದ್ದೇನೆ ತಂತಿಯ ಉದ್ದಕ್ಕೂ ವೋಲ್ಟೇಜ್ 1 ವೋಲ್ಟ್ ಆಗಿದೆ ಆದರೆ ಈಗ ಚಾರ್ಜ್ ಗಳು ಹೇಗೆ ವಿತರಿಸುತ್ತವೆ ನಾನು ಉದಾಹರಣೆಗೆ ಚಾರ್ಜ್ ಗಳನ್ನೂ ತೆಗೆದುಕೊಂಡರೆ r ಅವಿಭಾಜ್ಯದ ಫಂಕ್ಷನ್ ಆದ ರೋ ಸ್ಥಿರವಾಗಿರುತ್ತದೆ ಇದನ್ನು ಭೌತಿಕ ವಾಗಿ ನೋಡಿದರೆ ಅರ್ಥಪೂರ್ಣವಾಗಿದೆಯೇ ನೀವು 10 ಚಾರ್ಜ್ ಗಳನ್ನೂ ಉಪಯೋಗಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಿ ಎಂದು ಊಹಿಸಿ ನಾನು 1 2 3 4 5 6 7 8 9 10 ಚಾರ್ಜ್ ಗಳನ್ನು ಹಾಕಿದ್ದೇನೆ ಮತ್ತು ನಾನು ಅವುಗಳನ್ನು ಇಲ್ಲಿ ಬಿಡುತ್ತೇನೆ ಅವರು ಹಾಗೆ ಉಳಿಯುತ್ತಾರೆಯೇ ಅಥವಾ ಅವರು ಎಲ್ಲಿಗಾದರು ಹೋಗುತ್ತಾರ ವಿದ್ಯಾರ್ಥಿ ಪರಸ್ಪರ ಪ್ರಕಾರ ಮೇಲೆ ನಿರ್ಧಾರವಾಗುವುದು ಅವರು ಪರಸ್ಪರ ಅನುಗುಣವಾಗಿ ಚಲಿಸುತ್ತಾರೆ ಆದರೆ ನಿಜವಾಗಲೂ ನೀವು ಯಾವ ರೀತಿಯ ವಿತರಣೆಯನ್ನು ನಿರೀಕ್ಷಿಸುತ್ತೀರಿ ಅವರು ಒಬ್ಬರಿಗೊಬ್ಬರು ದೂರ ಹೋಗುತ್ತಾರೆ ಅವುಗಳು ದೂರ ಹೋಗುತ್ತವೆ ಅವರು ಯಾವ ಹಂತಕ್ಕೆ ಹೋಗಬಹುದು ಎಂದು ಊಹಿಸಬಲ್ಲಿರಾ ವಿದ್ಯಾರ್ಥಿ ಸಮತೋಲನದವರೆಗೆ ಹೋಗಬಹುದು ಸಮತೋಲನ ಬರುವ ತನಕ ಅವರು ಕೇಂದ್ರದ ಕಡೆಗೆ ಅಥವಾ ತುದಿಗಳ ಕಡೆಗೆ ಅಂಟಿಕೊಳ್ಳುತ್ತಾರ ವಿದ್ಯಾರ್ಥಿ ತುದಿಗಳ ಕಡೆಗೆ ನಾವು ತುದಿಗಳ ಕಡೆಗೆ ನಿರೀಕ್ಷಿಸುತ್ತೇವೆ ಏಕೆಂದರೆ ತುದಿ ಗಳಲ್ಲಿ ಇನ್ನೊಂದು ಬದಿಯಿಂದ ಯಾವುದೇ ಬಲ ಇರುವುದಿಲ್ಲ ಮತ್ತು ಆ ಪರಿಸ್ಥಿತಿಯಲ್ಲಿ ಚಾರ್ಜ್ ಗಳು ಆವೇಶದಲ್ಲಿ ಬೇರೆ ಕಡೆ ಜಿಗಿಯುವ ಪ್ರಮೇಯ ಉಂಟಾಗುವುದಿಲ್ಲ ವಿಧದ ಚಾರ್ಜ್ ಗಳು ಅಲ್ಲಿ ಸಂಗ್ರಹಗೊಳ್ಳುತ್ತವೆ ರೋ ವಾಸ್ತವವಾಗಿ ನಮಗೆ ತಿಳಿದಿಲ್ಲ ನಾವು ರೋ ಅನ್ನು ತಿಳಿದಿದ್ದರೆ ಈ ಸಮಸ್ಯೆ ಸರಳವಾಗುತ್ತಿತ್ತು ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಈ ಅವಿಭಾಜ್ಯವನ್ನು ಸಂಖ್ಯಾತ್ಮಕವಾಗಿ ಅಥವಾ ವಿಶ್ಲೇಷಣಾತ್ಮಕವಾಗಿ ಲೆಕ್ಕ ಹಾಕುತ್ತೇನೆ ಮತ್ತು ನಾನು ವೋಲ್ಟೇಜ್ ಅನ್ನು ಪಡೆಯುತ್ತೇನೆ ನಾವು ಏನನ್ನಾದರೂ ಪರಿಹರಿಸುವ ಮೊದಲು ಮತ್ತು ಇಲ್ಲಿ ಕೊಟ್ಟಿರುವ ವಿವರಗಳಲ್ಲಿ ಕಳೆದುಹೋಗುವ ಮೊದಲು ನಾವು ಏನು ತಿಳಿದಿದ್ದೇವೆ ಮತ್ತು ತಿಲಿದಿಲ್ಲ ಅನ್ನೋದನ್ನು ಪ್ರಶಂಸಿಸಬೇಕು ಮೊದಲಿಗೆ ನಾನು ರೋ ಅನ್ನು ಸ್ಪೇಸ್ ನ ಫಂಕ್ಷನ್ ಆಗಿ ಕಂಡುಹಿಡಿಯಬೇಕು ಒಮ್ಮೆ ನಾನು ರೋ ಅನ್ನು ಕಂಡುಕೊಂಡರೆ ಸಮಸ್ಯೆ ಸರಳವಾಗುತ್ತದೆ ನಾನು ಅದನ್ನು ಈ ಸಮೀಕರಣಕ್ಕೆ ಪ್ಲಗ್ ಮಾಡಿ ವೋಲ್ಟೇಜ್ ಅನ್ನು ಕಂಡುಕೊಳ್ಳುತ್ತೇನೆ ಎಲ್ಲಾ ಸಮಗ್ರ ಸಮೀಕರಣದಲ್ಲಿ ಅನ್ವಯಿಸಲಾದ ಈ ಸಾಮಾನ್ಯ ತತ್ವವನ್ನು ನೀವು ಕಾಣಬಹುದು ಕೆಲವು ಮಧ್ಯಂತರ ವೇರಿಯಬಲ್ ಇರುತ್ತವೆ ಅದನ್ನು ನಾನು ನಿಜವಾಗಿಯೂ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ನನ್ನ ಪ್ರಕಾರ ಇಲ್ಲಿರುವ ಈ ವೀಕ್ಷಕನು ಸಂಭಾವ್ಯತೆಯನ್ನು ತಿಳಿದುಕೊಳ್ಳಲು ಬಯಸುತ್ತಾನೆ ಲೈನ್ ಚಾರ್ಜ್ ಸಾಂದ್ರತೆ ಎಷ್ಟು ಎಂಬುದರ ಬಗ್ಗೆ ಈ ವಿಕ್ಷಕ ಆಸಕ್ತಿ ಹೊಂದಿಲ್ಲ ಆದರೆ ನೀವು ನಿಜವಾದ ವೋಲ್ಟೇಜ್ ಅನ್ನು ಪರಿಹರಿಸುವ ಮೊದಲು ನೀವು ಒಂದು ಮಧ್ಯಂತರ ವೇರಿಯೇಬಲ್ ಅನ್ನು ಪರಿಹರಿಸಬೇಕು ಅದುವೇ ಕಾರ್ಯತಂತ್ರ ಮೊದಲು ಇಲ್ಲಿ ನಮಗೆ ತಿಳಿದಿರುವ ಮತ್ತು ತಿಳಿಯದೆ ಇರುವ ವಿಷಯಗಳನ್ನು ಪಟ್ಟಿ ಮಾಡೋಣ ತಿಳಿಯದೆ ಇರುವ ವಿಷಯ ಎಂದರೆ ರೋ ಇಲ್ಲಿ ಇರುವ ಸ್ಥಿರ ವೋಲ್ಟೇಜ್ ಅನ್ನು ನಾನು ನಿಮಗೆ ನೀಡಿದ್ದೇನೆ ಇದು ನಮಗೆ ತಿಳಿದಿದೆ ಈ ಸಮಸ್ಯೆಯನ್ನು ಪರಿಹರಿಸಲು ನಮ್ಮ ಬಳಿ ಸಾಕಷ್ಟು ಇದೆಯೇ ನಾನು ಈಗ 1 ವೋಲ್ಟ್ ಮೂಲಕ್ಕೆ ಸಂಪರ್ಕ ಹೊಂದಿದ ತಂತಿಯ ಬಗ್ಗೆ ಯೋಚಿಸುತ್ತಿದ್ದೇನೆ ತಾತ್ವಿಕವಾಗಿ ನೋಡಿದರೆ ಅದು ಸರಿಯಾಗಿರಬೇಕು ಆದರೆ ಈ ಸಮೀಕರಣವನ್ನು ನೋಡಿದಾಗ ಸ್ವಲ್ಪ ಗೊಂದಲವಿದೆ ಅನ್ನಿಸುತ್ತಿದೆ ನನಗೆ ಕೊಟ್ಟಿರುವ ಎಲ್ಲಾ ಮಾಹಿತಿಯನ್ನು ಸೆರೆಹಿಡಿಯುವ ಸಮೀಕರಣದ ವ್ಯವಸ್ಥೆಗೆ ನಾವು ಹೇಗಾದರೂ ಮಾಡಿ ಆಗಮಿಸಬೇಕಾಗಿದೆ ಮುಖ್ಯವಾಗಿ ನನಗೆ ನೀಡಲಾಗಿರುವುದು ಸ್ಥಿರ ವೋಲ್ಟೇಜ್ 1 ವೋಲ್ಟ್ ಆಗಿದೆ ಒಂದು ವೋಲ್ಟ್ ವೋಲ್ಟೇಜ್ ಎಲ್ಲಿದೆ 1 ವೋಲ್ಟೇಜ್ ಎಂದು ಕರೆಯಲ್ಪಡುವ ಇದು ಎಲ್ಲಿದೆ ಸ್ಪೇಸ್ನಲ್ಲಿ ಅದು 1 ವೋಲ್ಟ್ ಎಂದು ಹೇಗೆ ತಿಳಿದದ್ದು ವಿದ್ಯಾರ್ಥಿ ಮತ್ತು ಮತ್ತು ಅದರ ನಡುವೆ ಏನಿದೆ ವಿದ್ಯಾರ್ಥಿ ಈಕ್ವಿ ಪೊಟೆನ್ಶಿಯಲ್ ಇದು ಒಂದು ಸಶಕ್ತ ಶಕ್ತಿ ಈಕ್ವಿಪೊಟೆನ್ಶಿಯಲ್ ನಾನು ಈ ತಂತಿಯ ಎಲ್ಲೆಡೆ ವೋಲ್ಟೇಜ್ನಲ್ಲಿ ಯಾವುದೇ ಬಿಂದುವನ್ನು ಆರಿಸಿದರೆ 1 ವೋಲ್ಟೇಜ್ ಆಗಿರುತ್ತದೆ ಇಲ್ಲಿ ಈ ಸಮೀಕರಣದಲ್ಲಿ ನಾನು ಇಲ್ಲಿರುವ ಸಮೀಕರಣವನ್ನು ತೆಗೆದುಕೊಂಡರೆ ಇಲ್ಲಿ ಈ ಕ್ಯಾಪಿಟಲ್ R ಒಂದು ಫಂಕ್ಷನ್ ಆಗಿದೆ ನನ್ನ ಪ್ರಕಾರ ಇದನ್ನ ಈ ರೀತಿಯಾಗಿ ಬರೆಯಬಹುದಾಗಿದೆ ಇದು ಮೂಲ ಮತ್ತು ವೀಕ್ಷಕ ಬಿಂದುವಿನ ನಡುವಿನ ಅಂತರವಾಗಿದೆ ಮೂಲ ಬಿಂದುವಿನಲ್ಲಿ ಯಾವುದೇ ಆಯ್ಕೆಗಳಿಲ್ಲ ಮೂಲ ಬಿಂದುವನ್ನು ನಿವಾರಿಸಲಾಗಿದೆ ರೇಖೆಯ ಚಾರ್ಜ್ ನ ಉದ್ದಕ್ಕೂ ಆದ್ದರಿಂದ ನನ್ನ ವೀಕ್ಷಕ ಬಿಂದುವಾದ R ಅನ್ನು ನಾನು ಎಲ್ಲಿ ಇರಿಸಬೇಕುಎಂದು ನಿರ್ದಿಷ್ಟಪಡಿಸುವಲ್ಲಿ ನನಗೆ 1 ಡಿಗ್ರಿ ಅಷ್ಟು ಮಾತ್ರ ಸ್ವಾತಂತ್ರ್ಯವಿದೆ ಆದ್ದರಿಂದ ನಾನು ದುರಾಸೆ ಮಾಡುವುದಿಲ್ಲ ನಾನು ಈ ಹಂತದಲ್ಲಿ ಸಂಭಾವ್ಯತೆಯನ್ನು ತಂತಿಯಿಂದ ದೂರವಿರಿಸಬೇಕೆಂದು ಬಯಸುತ್ತೇನೆ r ಅನ್ನು ಈ ಹಂತದಲ್ಲಿ ಸರಿಪಡಿಸುವುದು ಬೇಡ ಏಕೆಂದರೆ ಈ ಸಮೀಕರಣವನ್ನು ನಾನು ಹೇಗೆ ಪರಿಹರಿಸುತ್ತೇನೆ ಎಂದು ಇನ್ನು ನನಗೆ ತಿಳಿದಿಲ್ಲ ನಾನು ಈ r ಅನ್ನು ನನಗೆ ವೋಲ್ಟೇಜ್ ತಿಳಿದಿರುವ ಬಿಂದುವಿನಲ್ಲಿ ಇಡೋಣ ನಾನು ಈ r ಅನ್ನು y ಅಕ್ಷದ ಉದ್ದಕ್ಕೂ ಇದೆ ಎಂದುಕೊಳ್ಳೋಣ ಇಲ್ಲಿನ ಯಾವುದೇ ಬಿಂದುಗಳನ್ನು ನಾನು ಹೇಗೆ ನಿರೂಪಿಸಬಹುದು y ಅಕ್ಷದ ಉದ್ದಕ್ಕೂ ಹೋಗುವ ಬಿಂದುಗಳ xyz ನಿರ್ದೇಶಾಂಕಗಳು ಯಾವುವು ವಿದ್ಯಾರ್ಥಿ 0 ವಿಭಿನ್ನ y ಗೆ 0 y 0 ಮತ್ತು y ನ ಮೌಲ್ಯ 0 ರಿಂದ L ವರೆಗೆ ಬದಲಾಗಲಿದೆ ಇದು ನನ್ನ r ಈ ಅಂಶಗಳ ಪೊಟೆನ್ಶಿಯಲ್ ಅನ್ನು ತಿಳಿದಿದ್ದೇನೆ ಈ ಸಮೀಕರಣದ ಎಡಗೈ ಅದು ಏನಾಗುತ್ತದೆ ಇಲ್ಲಿ ಇರುವ ಈ ಸಮೀಕರಣ ಈ ಬಿಂದುಗಳಿಗೆ ಅದರ ಎಡಗೈ ಏನು ವಿದ್ಯಾರ್ಥಿ 1 ಅದು 1 ವೋಲ್ಟ್ ಆಗಿದೆ ನಾನು 1 ಅನ್ನು ಸಮನಾಗಿ ಬರೆಯುತ್ತೇನೆ L ಮತ್ತು ಇವುಗಳನ್ನು ನಾವು ಮತ್ತು ಇಂಟೆಗ್ರೇಟ್ ಮಾಡೋಣ ಮತ್ತು ಬೇರೆ x ಮತ್ತು y ಅನ್ನು 0 ಎಂದು ಅರ್ಥೈಸಿಕೊಳ್ಳುವ ಅನ್ನು ಸಹ ನಾವು ನಿರ್ಲಕ್ಷಿಸಬಹುದು ಏಕೆಂದರೆ ಇದು ಈ ಎರಡರ ಫಂಕ್ಷನ್ ಆಗಿದೆ ಈ ರೀತಿ ಇರಲು r ಅನ್ನು ಆರಿಸುವ ಮೂಲಕ ಆಗುವ ಬದಲಾವಣೆಯನ್ನು ಒಮ್ಮೆ ಗಮನಿಸಿ ಈ ದಿನೊಮಿನಾಟೋರ್ ಎಂದಾದರೂ 0 ಕ್ಕೆ ಹೋಗುತ್ತದೆಯೇ ಇಲ್ಲ ಸರಿ ಏಕೆಂದರೆ ಮೂಲಗಳು ಕಂಡಕ್ಟರ್ನ ಮೇಲ್ಮೈಯಲ್ಲಿವೆ ಮತ್ತು ನಾನು ಆಯ್ಕೆ ಮಾಡಿದ r ಕಂಡಕ್ಟರ್ ಕಂಡಕ್ಟರ್ ಅಕ್ಷದಲ್ಲೇ ಇದೆ ಈ ಎರಡು ಬಿಂದುಗಳ ನಡುವಿನ ಕನಿಷ್ಠ ಅಂತರ ಎಷ್ಟು ಇದು 0 ಗೆ ಸಮನಾಗಿರುವುದು ಎಂದಿಗೂ ಸಾಧ್ಯವಿಲ್ಲ ಮತ್ತು ನಮಗೆ ಅದು ಬೇಕಾಗುತ್ತದೆ ಏಕೆಂದರೆ ನಾವು ನಿಜವಾಗಿ ಬಲದಿಂದ ಭಾಗಿಸುತ್ತಿದ್ದೇವೆ ಈ ಸಮೀಕರಣಕ್ಕೆ ಬಂದರೆ ಯಾವುದೇ ಏಕತ್ವವಿಲ್ಲ ವಿದ್ಯಾರ್ಥಿ ಸರ್ ನಾವು ಮೇಲ್ಮೈಯನ್ನು ತೆಗೆದುಕೊಳ್ಳುತ್ತಿದ್ದೇವೆ a ಮೇಲ್ಮೈಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಏಕೆಂದರೆ ಚಾರ್ಜ್ ಗಳು ಹೋಗುತ್ತವೆ ಮತ್ತು ಅವುಗಳು ಹೋಗಿ ಮೇಲ್ಮೈಗೆ ಹರಿಯುತ್ತವೆ ಎಂದು ನಾವು ನಿರೀಕ್ಷಿಸುತ್ತೇವೆ ವಿದ್ಯಾರ್ಥಿ ಆದರೆ ನಾವು ಅಂದಾಜು ಮಾಡುತ್ತಿಲ್ಲ ಇಲ್ಲ ಇಲ್ಲ ನಾವು ಚಾರ್ಜ್ ಗಳನ್ನು ಮೇಲ್ಮೈಯಲ್ಲಿ ಅಂದಾಜು ಮಾಡುತ್ತಿದ್ದೇವೆ ವಾಸ್ತವಿಕ ಪರಿಸ್ಥಿತಿಯಲ್ಲಿ ಅವುಗಳನ್ನು ಕಂಡಕ್ಟರ್ನ ಮೇಲ್ಮೈ ನಲ್ಲಿ ಹೊದಿಸಲಾಗುತ್ತದೆ ಆದರೆ ಅವುಗಳನ್ನು ಸಮ್ಮಿತೀಯವಾಗಿ ವಿತರಿಸಲಾಗುತ್ತದೆ 2 ಆಯಾಮದ ಮೇಲ್ಮೈ ವಿತರಣೆಯೊಂದಿಗೆ ವ್ಯವಹರಿಸುವ ಬದಲು ನಾನು ಕೇವಲ ಲೈನ್ ಚಾರ್ಜ್ ಅನ್ನು ಏಕೆ ಎದುರಿಸಬಾರದು ಮತ್ತು ಸರಿಯಾದ ಮೇಲ್ಮೈ ಯನ್ನು ಪಡೆಯಲು ನಾನು ಸಾಮಾನ್ಯೀಕರಿಸಿದ್ದೇನೆ ಅದರ ನಂತರ ಅದು ಪ್ರತಿಯೊಂದು ಅಲ್ಲಿ ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ನಮ್ಮ ಲೆಕ್ಕಾಚಾರವನ್ನು ಸರಳವಾಗಿಸಲು ಚಾರ್ಜ್ ಗಳು ಒಂದೇ ಸಾಲಿನಲ್ಲಿವೆ ಎಂದು ಭಾವಿ ಸೋಣ ಇದರಿಂದ ಅದನ್ನು ಸರಳವಾಗಿರಿಸಿಕೊಳ್ಳಬಹುದು ಮೇಲ್ಮೈಯಲ್ಲಿ ಹೌದು ಮೇಲ್ಮೈಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನಲ್ಲಿ ನೀವು ಮಾಡಿದ ಈ ರೀತಿಯ ಅನುಕೂಲಕರ ಊಹೆಗಳನ್ನು ಅನಗತ್ಯವಾಗಿ ನೀವು 2 ಅಥವಾ 3 ಆಯಾಮದಲ್ಲಿ ಸಮೀಕರಣವನ್ನು ಪರಿಹರಿಸುತ್ತೀರಿ ನಿಜವಾದ ಭೌತಶಾಸ್ತ್ರವು ಕೇವಲ 1 ಆಯಾಮದ ಆಗಿದ್ದಾಗ ಮತ್ತು ಈ ತಂತಿಯು ಸ್ಪೇಸ್ ನಲ್ಲಿ ಇದೆ ಎಂದರ್ಥ ಆದ್ದರಿಂದ ಚಾರ್ಜ್ ಗಳನ್ನು ಥೀಟಾ ಬಲದ ಫಂಕ್ಷನ್ ಆಗಿ ಸಮ್ಮಿತೀಯವಾಗಿ ವಿತರಿಸಲಾಗುತ್ತದೆ ಆದ್ದರಿಂದಅದನ್ನು ಹಾಗೆ ಬಿಡುತ್ತೇವೆ ನೀವು ಈಗ ನೋಡಿದ್ದು ನಿಮ್ಮ ಮೊದಲ ಅವಿಭಾಜ್ಯ ಸಮೀಕರಣ ಈಗ ನಾವು ಇದನ್ನು ಅವಿಭಾಜ್ಯ ಸಮೀಕರಣ ಎಂದು ಏಕೆ ಕರೆಯುತ್ತೇವೆ ನಿಮ್ಮ ಸಮೀಕರಣವನ್ನು ಅಜ್ಞಾತ ಅನ್ನು ಹುಡುಕಿದರೆ ಈ ಸಂದರ್ಭದಲ್ಲಿ ಇಲ್ಲಿ ಅಜ್ಞಾತ ಅಜ್ಞಾತವು ಅವಿಭಾಜ್ಯ ಚಿಹ್ನೆಯೊಳಗೆ ಕುಳಿತಿದೆ ಅದಕ್ಕಾಗಿಯೇ ಇದನ್ನು ಸಮಗ್ರ ಸಮೀಕರಣ ಎಂದು ಕರೆಯಲಾಗುತ್ತದೆ ಇದು ಅನೇಕ ರೀತಿಯ ಅವಿಭಾಜ್ಯ ಸಮೀಕರಣಗಳಿಗೆ ಒಂದು ಉದಾಹರಣೆಯಾಗಿದೆ ಆದ್ದರಿಂದ ನಾವು ಅವಿಭಾಜ್ಯ ಸಮೀಕರಣಗಳಿಗೆ ಸಣ್ಣ ಮಾರ್ಗವನ್ನು ಬಳಸುತ್ತೇವೆ ನಾವು ಮೇಲಿನಿಂದ ಪ್ರಾರಂಭಿಸುತ್ತೇವೆ ನಾವು ಈಗ ನೋಡಿದ್ದು ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣ ಇದು ತನ್ನದೇ ರೀತಿಗಳಲ್ಲಿ ಮೊದಲನೆಯದು ಇಲ್ಲಿರುವ ಈ K ಅನ್ನು ಕರ್ನಲ್ ಎಂದು ಕರೆಯಲಾಗುತ್ತದೆ ಈ ಇಲ್ಲಿ ತಿಳಿದಿಲ್ಲ ಏಕೀಕರಣದ ಮಿತಿಗಳನ್ನು ಸರಿಯಾಗಿ ನಿಗದಿಪಡಿಸಿದಾಗ ಅದು ನಮಗೆ ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣವನ್ನು ನೀಡುತ್ತದೆ ನಂತರ ನೀವು 2 ನೇ ರೀತಿಯ ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣವನ್ನು ಸಹ ಹೊಂದಬಹುದು ಇದರಲ್ಲಿ ಏನು ವ್ಯತ್ಯಾಸ ವಿದ್ಯಾರ್ಥಿ ಅಜ್ಞಾತಗಳದ್ದು ಅಜ್ಞಾತವು ಅವಿಭಾಜ್ಯ ಚಿಹ್ನೆಯ ಒಳಗೆ ಮತ್ತು ಹೊರಗೆ ಇದೆ ಸಹ ಒಳಗೆ ಮತ್ತು ಹೊರಗೆ ಇದೆ ನಂತರ ಕೋರ್ಸ್ನಲ್ಲಿ ನಾವು ಎರಡನ್ನೂ ನೋಡುತ್ತೇವೆ ಅಂದರೆ ನಾವು ಈಗಾಗಲೇ ಮೊದಲನೆಯದನ್ನು ನೋಡಿದ್ದೇವೆ ಮತ್ತು ನಂತರ ನಾವು ಕೋರ್ಸ್ ಅಲ್ಲಿ ಎರಡನೆಯದನ್ನು ನೋಡುತ್ತೇವೆ ಇವುಗಳನ್ನು ನಾವು ಸಧ್ಯದಲ್ಲಿ ಬಳಸುವುದಿಲ್ಲ ಇದಲ್ಲದೆ ಎರಡನೆಯ ಸಮೀಕರಣವು ಇನ್ನೂ ಒಂದು ನಿಯತಾಂಕವನ್ನು ಹೊಂದಿದೆ ಅದು ಈ ಲ್ಯಾಂಬ್ಡಾ ಆಗಿದೆ ಆದ್ದರಿಂದ ಸಹ ತಿಳಿದಿಲ್ಲ ನೀವು ಇದನ್ನು ಐಜೆನ್ವಾಲ್ಯು ಸಮಸ್ಯೆಗೆ ಸಮಾನವೆಂದು ಭಾವಿಸಬಹುದು ನೀವು ಐಜೆನ್ವಾಲ್ಯು ಸಮಸ್ಯೆಯನ್ನು ಬರೆಯುವಾಗ ನೀವು ಏನು ಬರೆಯುತ್ತೀರಿ ನೀವು ಎಂದು ಬರೆಯುತ್ತೀರಿ ಮತ್ತು ಈ ಸಮೀಕರಣವನ್ನು ಬರೆಯುವಾಗ ನಿಮಗೆ x ಗೊತ್ತಿಲ್ಲ ಮತ್ತು ಸಹ ಗೊತ್ತಿಲ್ಲ ನೀವು ಎರಡಕ್ಕೂ ಒಂದೊಂದಾಗಿ ಪರಿಹರಿಸಬೇಕಾಗಿದೆ ಎರಡು ಅಪರಿಚಿತರು ಇರುವಂತಹ ಸಮೀಕರಣಗಳನ್ನು ನಾವು ಎದುರಿಸಿದ್ದೇವೆ ಇದು ಸಾಮಾನ್ಯೀಕರಣವಾಗಿದೆ ಮತ್ತು ನಿಯತಾಂಕವು ಸಹ ತಿಳಿದಿಲ್ಲದ ಇದನ್ನು ನೀವು ಐಜೆನ್ವಾಲ್ಯು ಎಂದು ಭಾವಿಸಬಹುದು ಈ ಎರಡು ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣಗಳನ್ನು ನಾವು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ನಲ್ಲಿ ನಾವು ಬಾರಿ ಬಾರಿ ನೋಡಲಿದ್ದೇವೆ ಮತ್ತೊಂದು ರೀತಿಯ ಸಮಗ್ರ ಸಮೀಕರಣವಿದೆ ಅದು ಈ ಪಠ್ಯದಲ್ಲಿ ಬರುವುದಿಲ್ಲ ಆದರೆ ಅವು ಎಂಜಿನಿಯರಿಂಗ್ ಮತ್ತು ಅರ್ಥಶಾಸ್ತ್ರದಲ್ಲೂ ಸಂಭವಿಸುತ್ತವೆ ಇದನ್ನು ವೋಲ್ಟೆರಾ ಇಂಟಿಗ್ರಲ್ ಸಮೀಕರಣ Volterra integral equation ಎಂದು ಕರೆಯಲಾಗುತ್ತದೆ ಇದು ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣಕ್ಕೆ ಹೋಲುತ್ತದೆ ನೀವು ವ್ಯತ್ಯಾಸವನ್ನು ಗುರುತಿಸಬಹುದೇ ವಿದ್ಯಾರ್ಥಿ ವೇರಿಯಬಲ್ ನ ಮಿತಿ ಏಕೀಕರಣದ ಮಿತಿಗಳಲ್ಲಿ ಒಂದು ವೇರಿಯಬಲ್ ಕೂಡ ಆಗಿದೆ ಆದ್ದರಿಂದ ನಾನು ಇಲ್ಲಿ x ಅನ್ನು ಹೊಂದಿದ್ದೇನೆ ಮತ್ತು ಇಲ್ಲಿ x ಎಲ್ಲವೂ ಒಂದೇ ಆಗಿರುತ್ತದೆ ಎಂಜಿನಿಯರಿಂಗ್ ನಲ್ಲಿ ನೀವು ಕಾಣುವ ಎರಡು ರೀತಿಯ ಅವಿಭಾಜ್ಯ ಸಮೀಕರಣಗಳನ್ನು ಕಾಣಬಹುದು ಇಲ್ಲಿರುವ ಈ f ಅನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಇಲ್ಲದಿದ್ದರೆ ನೀವು ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಈ f ಶೂನ್ಯವಾಗಿರಬಹುದು ಅಥವಾ ಅದು ಶೂನ್ಯವಲ್ಲದದ್ದಾಗಿರಬಹುದು ಅದು ಶೂನ್ಯ ಪ್ರಮಾಣಿತ ಪರಿಭಾಷೆಯಾಗಿದ್ದರೆ ನಾವು ಅದನ್ನು ಏಕರೂಪದ ಸಮೀಕರಣ ಎಂದು ಕರೆಯುತ್ತೇವೆ ಮತ್ತು ಇಲ್ಲದಿದ್ದರೆ ನಾನು ಅದನ್ನು ಏಕರೂಪವಲ್ಲದ ಸಮೀಕರಣ ಎಂದು ಕರೆಯುತ್ತೇವೆ ನಾನು ಹಿಂದಿನ ಪುಟದಲ್ಲಿ ನಾವು ಹೊಂದಿದ್ದ ಸಮೀಕರಣವನ್ನು ನೋಡಿದಾಗ ಇದು ನಮ್ಮ ಅವಿಭಾಜ್ಯ ಸಮೀಕರಣವಾಗಿತ್ತು ಈ ನಾಲ್ಕು ಸಮೀಕರಣಗಳಲ್ಲಿ ಯಾವುದು ಇದರಂತೆ ಕಾಣುತ್ತಿದೆ ಒಂದು ಸಮೀಕರಣ ಹಾಗೆ ಕಾಣುತ್ತದೆಈ ಅವಿಭಾಜ್ಯ ಸಮೀಕರಣದ ಸಂಪೂರ್ಣ ವಿವರಣೆ ಏನು ಮೊದಲನೆಯದಾಗಿ ಫ್ರೆಡ್ಹೋಮ್ ಏಕೆ ವೋಲ್ಟೆರಾ ಏಕೆ ಇಲ್ಲ ಮಿತಿಗಳು ತಿಳಿದಿದೆ ಮತ್ತು ಅವುಗಳನ್ನು ಫಿಕ್ಸ್ ಸಹ ಮಾಡಲಾಗಿದೆ ಇದು ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣ ಆಗಿದೆ ಇದು ಯಾವ ರೀತಿಯದು ಮೊದಲ ರೀತಿಯದು ಅಜ್ಞಾತವು ಅವಿಭಾಜ್ಯ ಚಿಹ್ನೆಯೊಳಗೆ ಮಾತ್ರ ಗೋಚರಿಸುತ್ತಿದೆ ಎರಡನೆಯದರಲ್ಲಿ ಅದು ಹೊರಗಿದೆ ಮತ್ತು ಇದು ಏಕರೂಪದ್ದ ಅಥವಾ ಏಕರೂಪ ಅಲ್ಲದ್ದ ಏಕರೂಪದ್ದು ಇದು ಏಕರೂಪದ್ದು ಏಕೆ ಯಾಕೆಂದರೆ ಇಲ್ಲಿ ಏನು ವಿದ್ಯಾರ್ಥಿ V V ಇಲ್ಲಿ ಪೊಟೆನ್ಶಿಯಲ್ ಇದು ಏಕರೂಪದ್ದು ಅಲ್ಲ ಈ ಸಂದರ್ಭದಲ್ಲಿ ನನ್ನ ಪಿಎಸ್ಐ ಏನು ಇದರ ಮತ್ತು ಇದರ ನಡುವಿನ ಒಂದು ಸಾದೃಶ್ಯಕ್ಕೆ ನಾನು ಚಿತ್ರಿಸಲು ಬಯಸಿದರೆ ನನ್ನ ಪಿಎಸ್ಐ ಏನು ವಿದ್ಯಾರ್ಥಿ ರೋ ರೋ ಸರಿ ನನ್ನ ಕರ್ನಲ್ K ಏನು ವಿದ್ಯಾರ್ಥಿ 1 R 1 R ನನ್ನ ಬಳಿ ಬೇರೆ ಏನು ಇದೆ f ಸರಿ f ಇಲ್ಲಿ V ಈಗ ನಿಮ್ಮ ಅವಿಭಾಜ್ಯ ಸಮೀಕರಣಗಳ ವಿವರಣೆಯನ್ನು ಪೂರ್ಣಗೊಳಿಸುತ್ತದೆ ನಾವು ಈ ಮೂರನ್ನೂ ನಿರ್ದಿಷ್ಟಪಡಿಸಬೇಕು ಫ್ರೆಡ್ಹೋಮ್ ಅಥವಾ ವೋಲ್ಟೆರಾ ಮೊದಲ ರೀತಿಯ ಅಥವಾ ಎರಡನೆಯ ರೀತಿಯ ಏಕರೂಪದ ಅಥವಾ ಏಕರೂಪ ಅಲ್ಲದ ನಂತರ ನಿಮ್ಮ ಅವಿಭಾಜ್ಯ ಸಮೀಕರಣವನ್ನು ಸಂಪೂರ್ಣವಾಗಿ ನಿರ್ದಿಷ್ಟಪಡಿಸಬಹುದು ಈ ಅವಿಭಾಜ್ಯಗಳನ್ನು 1 ನೇ ಆಯಾಮದಲ್ಲಿ ಅವಿಭಾಜ್ಯವಾಗಿ ಬರೆಯಲಾಗಿದೆ ಆದರೆ ನಾವು ಮುಂದೆ ಹೋಗುವಾಗ ಇವುಗಳು 2 ನೇ ಆಯಾಮಗಳಲ್ಲಿ 3 ನೇ ಆಯಾಮಗಳಲ್ಲಿ ಅವಿಭಾಜ್ಯಗಳಾಗಿರಬಹುದು ಪರಿಭಾಷೆ ಒಂದೇ ಆಗಿರುತ್ತದೆ